ಮುಂದೆ ಏಕರೂಪತೆ ಬಗ್ಗೆ ನೋಡೋಣ ಮೂಲತಃ ಇದಕ್ಕೆ ಪ್ರಚೋದನೆಗೆ ಸ್ಥಿರದಿಂದconstant ಗುಣಿಸಿದ ಇನ್ಪುಟ್ ಅಗತ್ಯ ಇದೆ ಅದನ್ನು ಪ್ರತಿಕ್ರಿಯೆ ಎಂದು ಕರೆಯಲಾಗುವ ಔಟ್ಪುಟ್ ಅದೇ ಸ್ಥಿರದಿಂದ ಗುಣಿಸಲ್ಪಡುತ್ತದೆ ಅಂದರೆ 0 ಪ್ರತಿರೋಧಕದ Ω's ನಿಯಮವು ಇನ್ಪುಟ್ ವಿದ್ಯುತ್ ಪ್ರವಾಹವನ್ನು ವೋಲ್ಟೇಜ್ v ಗೆ ಬಿಡುಗಡೆ ಮಾಡುತ್ತದೆ ಆದ್ದರಿಂದ v iR ವಿದ್ಯುತ್ ಪ್ರವಾಹವು ಹೆಚ್ಚಾಗಿದ್ದರೆ ಅಥವಾ ಸ್ಥಿರ k ಯಿಂದ ಬ್ರಾಕೆಟ್ ಬರೆದುಕೊಂಡಿದ್ದರೆ ಅಥವಾ ಕಡಿಮೆಯಾಗಿದ್ದರೆ k i R kv ಯಿಂದ k ಗೆ ಅನುಗುಣವಾಗಿ ವೋಲ್ಟೇಜ್ ಹೆಚ್ಚಾಗುತ್ತದೆ ಅಥವಾ ಕಡಿಮೆಯಾಗುತ್ತದೆ ಆದ್ದರಿಂದ ಇದು ಸಮೀಕರಣ 2 ಇದು ಸಂಯೋಜನೆ ಲಕ್ಷಣವಾಗಿದೆ ಇನ್ಪುಟ್ನ ಮೊತ್ತಕ್ಕೆ ಪ್ರತಿಕ್ರಿಯೆಯು ಪ್ರತ್ಯೇಕವಾಗಿ ಅನ್ವಯಿಸಲಾದ ಪ್ರತಿ ಇನ್ಪುಟ್ಗೆ ಪ್ರತಿಕ್ರಿಯೆಗಳ ಮೊತ್ತವಾಗಿದೆ ಒಂದಕ್ಕಿಂತ ಹೆಚ್ಚು ಇನ್ಪುಟ್ ಹೊಂದಿದೆ ಎಂದು ಭಾವಿಸೋಣ ಮತ್ತು ನಂತರ ಈ ಎಲ್ಲಾ ಇನ್ಪುಟ್ ಅನ್ನು ಸೇರಿಸುವ ಮೂಲಕ ಔಟ್ಪುಟ್ ಪ್ರತಿಕ್ರಿಯೆಯನ್ನು ಪಡೆಯುತ್ತೇವೆ ಈಗ ಇನ್ಪುಟ್ ಮತ್ತು ಔಟ್ಪುಟ್ ಪ್ರತಿಕ್ರಿಯೆಗಳು ಒಂದು ಸಮಯದಲ್ಲಿ ಒಂದನ್ನು ಪರಿಗಣಿಸಿದರೆ ಮತ್ತು ಅದನ್ನು ಒಟ್ಟುಗೂಡಿಸಿದರೆ ಅದು ಇನ್ಪುಟ್ಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಮತ್ತು ಅಲ್ಲಿ ಇನ್ಪುಟ್ನಲ್ಲಿ ಒಟ್ಟಿಗೆ ಇರಿಸಿ ಮತ್ತು ರೇಸ್ಪೋಂಸ್ ಪ್ರತಿಕ್ರಿಯೆಯನ್ನು ಪಡೆಯುತ್ತೇವೆ ಅಂದರೆ ಇನ್ಪುಟ್ನಲ್ಲಿ ಅನೇಕ ಇನ್ಪುಟ್ಗಳಿವೆ ಎಂದು ಭಾವಿಸೋಣ ಆದ್ದರಿಂದಒಮ್ಮೆ ಒಂದನ್ನು ಪರಿಗಣಿಸಿ ಮತ್ತು ಸಿಗುವ ಪ್ರತಿಕ್ರಿಯೆ ಯನ್ನು ಸೇರಿಸಿ ಈಗ ಮತ್ತೆ ಇನ್ಪುಟ್ನಲ್ಲಿ ಎಲ್ಲಾ ಇನ್ಪುಟ್ಗಳ ಔಟ್ಪುಟ್ನ್ನು ಪಡೆಯಬೇಕು ಆಗ ಈ 2 ಸಮಾನವಾಗಿರಬೇಕು ಅಂದರೆ ವಾಸ್ತವವಾಗಿ ಇದು ಸಂಯೋಜನೆ ಲಕ್ಷಣವಾಗಿದೆ ರೆಸಿಸ್ಟರ್ನ ವೋಲ್ಟೇಜ್ ಮತ್ತು ಕರೆಂಟ್ ಸಂಬಂಧದ ಪ್ರಕಾರ v1 i1 R ಮತ್ತು v2 i2 R ಆಗಿದೆ i1 i2 ಅನ್ನು ಅನ್ವಯಿದರೆ ಅದು v i1 i2 R ಅಂದರೆ i1R i2 R ಆದರೆ v v1 v2 ಇದು ಸಂಯೋಜನೆ ಲಕ್ಷಣವಾಗಿದೆ ಈ ಕಂಡೀಶನ್ ತೃಪ್ತಿಕರವಾಗಿದೆ ಆದ್ದರಿಂದ ಪ್ರತಿರೋಧಕವು ರೇಖೀಯ ಅಂಶವಾಗಿದೆlinear element ಏಕೆಂದರೆ ವೋಲ್ಟೇಜ್ ಮತ್ತು ಕರೆಂಟ್ ಸಂಬಂಧವು ಏಕರೂಪತೆ ಮತ್ತು ಸಂಯೋಜಕ ಗುಣಲಕ್ಷಣಗಳನ್ನು ತೃಪ್ತಿಪಡಿಸಿದರೆ ಆ ಅಂಶವು ರೇಖೀಯವಾಗಿದ್ದರೆ ಅದು ಏಕರೂಪತೆಯನ್ನು ಪೂರೈಸುತ್ತದೆ ಸಾಮಾನ್ಯವಾಗಿ ಸರ್ಕ್ಯೂಟ್ ಏಕರೂಪದ ಮತ್ತು ಸಂಯೋಜಕವಾಗಿದ್ದರೆ ಅದು ರೇಖೀಯವಾಗಿರುತ್ತದೆ ಆದ್ದರಿಂದ ರೇಖೀಯ ಸರ್ಕ್ಯೂಟ್ ರೇಖೀಯ ಅಂಶಗಳನ್ನು ಮಾತ್ರ ಹೊಂದಿರುತ್ತದೆ ಆದ್ದರಿಂದ ರೇಖೀಯ ಅವಲಂಬಿತ ಮೂಲಗಳು ಮತ್ತು ಸ್ವತಂತ್ರ ಮೂಲವಾಗಿದೆ ರೇಖೀಯ ಸರ್ಕ್ಯೂಟ್ಗಳು ರೇಖೀಯ ಅಂಶಗಳು ರೇಖೀಯ ಅವಲಂಬಿತ ಮೂಲಗಳು ಮತ್ತು ಸ್ವತಂತ್ರ ಮೂಲಗಳನ್ನು ಮಾತ್ರ ಒಳಗೊಂಡಿರುತ್ತವೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಇವೆಲ್ಲವೂ ರೇಖೀಯ ಸರ್ಕ್ಯೂಟ್ ಅನ್ನು ಒತ್ತಿಹೇಳುತ್ತವೆ ಒಂದು output ಅದರ ಇನ್ಪುಟ್ ಗೆ ನೇರವಾಗಿ ಅನುಪಾತದಲ್ಲಿದ್ದರೆ ಸರ್ಕ್ಯೂಟ್ ಅನ್ನು ಲೀನಿಯರ್ ಸರ್ಕ್ಯೂಟ್ ಎಂದು ಕರೆಯಲಾಗುತ್ತದೆ ಆದರೆ ಶಕ್ತಿಯ p i2 R v2 R ಅನ್ನು ಗಮನಿಸಿದರೆ ಅದು ರೇಖಾತ್ಮಕವಲ್ಲದ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಪವರ್ ವೋಲ್ಟೇಜ್ ರೇಖೀಯೇತರವಾಗಿರುತ್ತದೆ ಆದ್ದರಿಂದ ಈ ಅಧ್ಯಾಯದಲ್ಲಿ ಕೇವಲ ರೇಖೀಯ ಸರ್ಕ್ಯೂಟ್ ಅನ್ನು ಮಾತ್ರ ಕಲಿಯುವ ಆದ್ದರಿಂದ ಪರೀಕ್ಷೆಯ ವಿವರಣೆಯ ಉದ್ದೇಶಕ್ಕಾಗಿ ರೇಖೀಯತೆಯ ತತ್ವವನ್ನು ಈ figure 1 ಎಂದು ಪರಿಗಣಿಸುವ ಇದರಲ್ಲಿ ಒಂದು ವೋಲ್ಟೇಜ್ ಮೂಲ ಒಂದು ಒಂದು ರೆಸಿಸ್ಟರ್ ಲೋಡ್ ಇದೆ ಮತ್ತು ವಿದ್ಯುತ್ ಪ್ರವಾಹವು ಅದರ ಮೂಲಕ ಹರಿಯುತ್ತಿದೆ ಮತ್ತು ನಡುವೆ ಸ್ವತಂತ್ರವಾಗಿರದೆ ರೇಖೀಯ ಸರ್ಕ್ಯೂಟ್ ನಡುವೆ ಈ ಭಾಗವು ರೇಖೀಯ ಸರ್ಕ್ಯೂಟ್ ಆಗಿದೆ ಈಗ v 5 ವೋಲ್ಟ್ ಆಗಿದ್ದರೆ ಆ ಸಮಯದಲ್ಲಿ 1 ಆಂಪಿಯರ್ ಆಗಿದೆ ಅದನ್ನು v 10 volt ಮಾಡಿದರೆ ವಿದ್ಯುತ್ 2 ಆಂಪಿಯರ್ ಆಗಿರಬೇಕು ಏಕೆಂದರೆ v 2 ರಿಂದ ಗುಣಿಸಬೇಕು ಆಗ ಅದು ಇದ್ದರೆ ಸರ್ಕ್ಯೂಟ್ ರೇಖೀಯವಾಗಿರುತ್ತದೆ ಆದ್ದರಿಂದ ಆ ಲಕ್ಷಣ ತೃಪ್ತಿಗೊಳ್ಳುತ್ತದೆ ಈ ಸಂದರ್ಭದಲ್ಲಿ ರೇಖೀಯ ಸರ್ಕ್ಯೂಟ್ ವೋಲ್ಟೇಜ್ ಮೂಲ v ಯಿಂದ ಪ್ರೇರಿತಗೊಂಡಿದೆ ಇಲ್ಲಿ ವೋಲ್ಟೇಜ್ ಮೂಲ v ಇನ್ಪುಟ್ ಆಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಸರ್ಕ್ಯೂಟ್ ಲೋಡ್ ಪ್ರತಿರೋಧ R ನಿಂದ ಕೊನೆಗೊಳ್ಳುತ್ತದೆ ಆದ್ದರಿಂದ v ಉದಾಹರಣೆಗೆ v 100 ವೋಲ್ಟ್ ಆಗಿದ್ದರೆ ಆ ಸಮಯದಲ್ಲಿ ಕರೆಂಟ್ 20 ಆಂಪಿಯರ್ ಆಗಿದೆ ಎಂದು ಭಾವಿಸೋಣ ಆದರೆ ನಾವು v 10 ವೋಲ್ಟ್ ಮಾಡಿದರೆ ಕರೆಂಟ್ 2 ಆಂಪಿಯರ್ ಆಗಿರುತ್ತದೆ ಏಕೆಂದರೆ k 0 1 ಅನ್ನು ಗುಣಿಸುವುದು ಆದ್ದರಿಂದ ರೇಖೀಯತೆಯ ತತ್ವವು ಅದರ ಸ್ಥಿತಿಯನ್ನು ಪೂರೈಸಬೇಕು ಆದ್ದರಿಂದ ಫಿಗರ್ 2 ರಲ್ಲಿ ತೋರಿಸಿರುವ ಸರ್ಕ್ಯೂಟ್ ನ i0 ನ್ನು v 3 ವೋಲ್ಟ್ ಮತ್ತು v 6 ವೋಲ್ಟ್ ನಲ್ಲಿ ಕಂಡುಹಿಡಿಯಬೇಕು ಆದ್ದರಿಂದ ಇಲ್ಲಿ ಒಂದು ಅವಲಂಬಿತ ವೋಲ್ಟೇಜ್ ಮೂಲ vx ನ್ನು ಹೊಂದಿದೆ ಆದರೂ ಈ ಎಲ್ಲಾ ಸಮೀಕರಣಗಳಾದ KVL KCL ನಾವು ಈಗ ಅಧ್ಯಯನ ಮಾಡಿದ್ದೇವೆ ಆದ್ದರಿಂದ vx 2 ri1 ಆಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ 2 ಮೇಶ್ ಗಳ ನಡುವೆ ವೋಲ್ಟೇಜ್ ಮೂಲವಿದೆ ಅದು ವಿದ್ಯುತ್ ಮೂಲವಲ್ಲ ಆದ್ದರಿಂದ ನಾವು KVL ಅನ್ನು ಅನ್ವಯಿಬೇಕು ಮತ್ತು ಅದಕ್ಕೆ ಅನುಗುಣವಾಗಿ ಪರಿಹರಿಸಬೇಕು ಆದ್ದರಿಂದ ಇಲ್ಲಿ ಮೆಶ್ 1 ಮತ್ತು ಮೆಶ್ 2 ನಲ್ಲಿ ನಾವು KVL ಅನ್ನು ಅನ್ವಯಿಸಬೇಕು ಈ ವಿದ್ಯುತ್ ಪ್ರವಾಹವು i0 ಆಗಿದೆ ಆಗಿದೆ ಇಲ್ಲಿ ಎರಡು ಸಮೀಕರಣಗಳನ್ನು ಪಡೆಯುತ್ತವೆ ಅದು 12 i1 4i2 v 0 4 i1 16 i2 v vx 0 vx 2 i1 ಆದರೆ ಸಮೀಕರಣ ನ್ನು ಕೆಳಗಿನಂತೆ ಬರೆಯಬಹುದು 4 i1 16 i2 2 i1 v 6 i1 16 i2 v ಈ ವೋಲ್ಟೇಜ್ v ಆಗಿದೆ ಮತ್ತು v 3 ವೋಲ್ಟ್ ಮತ್ತು v 6 ವೋಲ್ಟ್ ಇರುವಾಗ i0 ಅನ್ನು ಕಂಡುಹಿಡಿಯಬೇಕು ಆದ್ದರಿಂದ v 3 ವೋಲ್ಟ್ ಆದಾಗ i0 283 ಎಂದು ಪಡೆಯುತ್ತೇವೆ v 6 volt ಆದಾಗ i0 628amps ಆಗುತ್ತದೆ ಅಂದರೆ ಮೂಲ ವೋಲ್ಟೇಜ್ ಅನ್ನು ದ್ವಿಗುಣಗೊಳಿಸಿದಾಗ i0 ಸಹ ದ್ವಿಗುಣಗೊಳ್ಳುತ್ತದೆ ಎಂದು ಇದು ಸ್ಪಷ್ಟವಾಗಿ ತೋರಿಸುತ್ತದೆ ಆದ್ದರಿಂದ ಇದು ರೇಖೀಯ ಸರ್ಕ್ಯೂಟ್ ಆಗಿದೆ ಆದ್ದರಿಂದ ಅದೇ ರೀತಿ i 5 ampere ಮತ್ತು i10 ampere ಆದರೆ v0 ಅನ್ನು ನಿರ್ಧರಿಸುತ್ತದೆ ಇಲ್ಲಿ ವಿದ್ಯುತ್ ಮೂಲವನ್ನು ಕೊಡಲಾಗಿದೆ ಆದ್ದರಿಂದ v0 ನ್ನು ಕಂಡುಹಿಡಿಯಬೇಕಾಗಿದೆ v0 4 i2 ಆಗಿದೆ ಇಲ್ಲಿ i 5 ampere ಆದಾಗ v0 ನ್ನು ಕಂಡುಹಿಡಿಯಬೇಕಾಗಿದೆ ಅದೇ ರೀತಿ i 10 ampere ಅಂದರೆ ವಿದ್ಯುತ್ ದ್ವಿಗುಣಗೊಂಡಾಗ v0 ಸಹ ದ್ವಿಗುಣಗೊಳ್ಳುತ್ತದೆ ಇದನ್ನು ಪರಿಹರಿಸಬೇಕು ಇಲ್ಲಿ i1i ಆದ್ದರಿಂದ ಮೆಶ್ 2 ನಲ್ಲಿ KVL ನ್ನು ಅನ್ವಯಿಸಿದರೆ 12 i2 2 i1 0 ಸಿಗುತ್ತದೆ i2 i1 6 ಆದ್ದರಿಂದ v0 4 i2 i 5 ampere ಆಗಿದೆ ಆದುದರಿಂದ i15amps i2 i1 6 56 v04i24x56 206 ಈಗ i 10 ampere ಆಗಿದೆ ಆದುದರಿಂದ i110amps i2 i1 6 106 v0 4i2 4x106 406 volt ಆಗಿದೆ ಆದ್ದರಿಂದ ವಿದ್ಯುತ್ ಪ್ರವಾಹವು 5 ಆಂಪಿಯರ್ ಆಗಿದ್ದಾಗ ವೋಲ್ಟೇಜ್ 20 60 ವೋಲ್ಟ್ ಆಗಿತ್ತು ವಿದ್ಯುತ್ ಪ್ರವಾಹವನ್ನು 10 ಆಂಪಿಯರ್ ಮಾಡಿದಾಗ ಅದು ದ್ವಿಗುಣಗೊಳ್ಳುತ್ತದೆ ಆದ್ದರಿಂದ ವೋಲ್ಟೇಜ್ ಸಹ ದ್ವಿಗುಣಗೊಂಡಿದೆ ಆದ್ದರಿಂದ ಸರ್ಕ್ಯೂಟ್ ಒಂದು ರೇಖೀಯ ಎಂದು ಹೇಳಬಹುದು ಆದ್ದರಿಂದ ಒಂದು ಸರ್ಕ್ಯೂಟ್ನಲ್ಲಿ 2 ಅಥವಾ ಹೆಚ್ಚಿನ ಸ್ವತಂತ್ರ ಮೂಲಗಳನ್ನು ಹೊಂದಿದ್ದರೆ ಪ್ರತಿ ಸ್ವತಂತ್ರ ಮೂಲದ ಕೊಡುಗೆಯನ್ನು ವೇರಿಯೇಬಲ್ಗೆ ನಿರ್ಧರಿಸಬಹುದು ಮತ್ತು ನಂತರ ಅವುಗಳನ್ನು ಸೇರಿಸಬಹುದು ನಮ್ಮಲ್ಲಿ 2 ಅಥವಾ ಹೆಚ್ಚಿನ ಸ್ವತಂತ್ರ ಮೂಲಗಳಿವೆ ಎಂದು ಭಾವಿಸೋಣ ಒಮ್ಮೆ ಒಂದು ಮಾತ್ರ ಆನ್ ಇದೆ ಮತ್ತು ಇತರ ಮೂಲಗಳನ್ನು ಆಫ್ ಮಾಡಿ ಮತ್ತು ಅವುಗಳನ್ನು ಸೇರಿಸಿ ಈ ವಿಧಾನವನ್ನು ಸೂಪರ್ ಪೊಸಿಷನ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಸೂಪರ್ ಪೊಸಿಷನ್ ಕಲ್ಪನೆಯು ರೇಖೀಯತೆಯ ನ್ನು ಅವಲಂಬಿಸಿದೆ ಸೂಪರ್ಪೋಸಿಷನ್ ತತ್ವವು ಒಂದು ಅಂಶದ ಮೂಲಕ ಒಂದು ಅಂಶ ಅಂದರೆ ವೋಲ್ಟೇಜ್ ಮೂಲಕ ವಿದ್ಯುತ್ ಅಥವಾ ವಿದ್ಯುತ್ ನ ಮೂಲಕ ವೋಲ್ಟೇಜ್ ಅನ್ನು ನೀಡುತ್ತದೆ ಇದು ಸೂಪರ್ ಪೊಸಿಷನ್ ತಿಯರಮ್ ಆಗಿದೆ ಅದಕ್ಕಾಗಿಯೇ ಬ್ರಾಕೆಟ್ನಲ್ಲಿ ಕರೆಂಟ್ ಅಥವಾ ವೋಲ್ಟೇಜ್ ಅನ್ನು ಅಡ್ಡಲಾಗಿ ಬರೆಯಲಾಗಿದೆ ಸೂಪರ್ ಪೊಸಿಷನ್ ಅನ್ವಯಿಸುವಾಗಲೆಲ್ಲಾ ಒಮ್ಮೆ ಒಂದು ವಿದ್ಯುತ್ ಮೂಲವನ್ನು ಮಾತ್ರ ಸ್ವತಂತ್ರ ಮೂಲವೆಂದು ಪರಿಗಣಿಸಿ ಅವು ಅವಲಂಬಿತ ಮೂಲವಾಗಿದ್ದರೆ ಸರ್ಕ್ಯೂಟ್ನಲ್ಲಿ ಹಾಗೇ ಉಳಿಯುತ್ತದೆ ಅವುಗಳನ್ನು ಆಫ್ ಮಾಡಲು ಸಾಧ್ಯವಿಲ್ಲ ಇದರರ್ಥ ಒಂದು ಸಮಯದಲ್ಲಿ ಒಂದನ್ನು ಪರಿಗಣಿಬೇಕು ಎಲಿಮೆಂಟ್ ಮೂಲಕ ಕರೆಂಟ್ ಅಥವಾ ವೋಲ್ಟೇಜ್ ಸ್ವತಂತ್ರವಾಗಿ ಪರಿಗಣಿಬೇಕು ಇದು ಸೂಪರ್ ಪೊಸಿಷನ್ ಗೆ ಉತ್ತಮ ವಿಧಾನವಾಗಿದೆ ಇದರರ್ಥ ಸೂಪರ್ಪೋಸಿಷನ್ ಅನ್ನು ಅನ್ವಯಿಸಲು 2 ವಿಷಯಗಳನ್ನು ನಮ್ಮ ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಒಂದು ವಿಷಯವೆಂದರೆ ಒಂದು ಸ್ವತಂತ್ರ ಮೂಲವನ್ನು ಮಾತ್ರ ಪರಿಗಣಿಸುತ್ತದೆ ಮತ್ತು ಇತರ ಎಲ್ಲಾ ಸ್ವತಂತ್ರ ಮೂಲಗಳನ್ನು ಆಫ್ ಮಾಡಲಾಗಿದೆ ಇದರರ್ಥ ಪ್ರತಿ ವೋಲ್ಟೇಜ್ ಮೂಲವನ್ನು 0 ವೋಲ್ಟ್ನಿಂದ ಬದಲಾಯಿಸುತ್ತೇವೆ ಅಂದರೆ ವೋಲ್ಟೇಜ್ ಮೂಲವು ಶಾರ್ಟ್ ಸರ್ಕ್ಯೂಟ್ ಆಗಿರಬೇಕು ಮತ್ತು 0 ಆಂಪಿಯರ್ ಮೂಲಕ ಪ್ರತಿ ವಿದ್ಯುತ್ ಮೂಲವು ಓಪನ್ ಸರ್ಕ್ಯೂಟ್ ಆಗಿರಬೇಕು ನಾವು ಕೆಲವು ಉದಾಹರಣೆಯನ್ನು ನಂತರ ನೋಡುತ್ತೇವೆ ಅವಲಂಬಿತ ಮೂಲಗಳನ್ನು ವೇರಿಯೇಬಲ್ ನಿಯಂತ್ರಿಸಲಾಗುತ್ತದೆ ಮತ್ತು ಆದ್ದರಿಂದ ಅವುಗಳನ್ನು ಹಾಗೇ ಬಿಡಲಾಗುತ್ತದೆ ಆದರೆ ಅವಲಂಬಿತ ಮೂಲ ಇದ್ದರೆ ಅದನ್ನು ಆಫ್ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಅವುಗಳ ಮೌಲ್ಯಗಳು ಕರೆಂಟ್ ಅಥವಾ ವೋಲ್ಟೇಜ್ಗಳ ಮೇಲೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ ಅವರು ನಂತರ ಹೇಗೆ ನೋಡುತ್ತಾರೆ ಎಂಬುದನ್ನು ಹಾಗೇ ನೀಡುತ್ತಾರೆ ಆದ್ದರಿಂದ ಸರ್ಕ್ಯೂಟ್ ಅನಾಲಿಸಿಸ್ ಸೂಪರ್ಪೋಸಿಷನ್ ಹೆಚ್ಚು ಕೆಲಸವನ್ನು ಹೆಚ್ಚು ಲಘುವಾಗಿ ಒಳಗೊಂಡಿರಬಹುದು ಮತ್ತು ಇದು ಒಂದು ದೊಡ್ಡ ಅನಾನುಕೂಲವಾಗಿದೆ

ರೇಖೀಯತೆಯ ಮೇಲೆ ಸೂಪರ್ಪೋಸಿಷನ್ ಉತ್ತಮವಾಗಿದೆ ಮತ್ತು ಮೂಲದ ಕಾರಣದಿಂದಾಗಿ ಶಕ್ತಿಯ ಮೇಲಿನ ಪರಿಣಾಮಕ್ಕೆ ಇದು ಅನ್ವಯಿಸುವುದಿಲ್ಲ ಏಕೆಂದರೆ ಪ್ರತಿರೋಧಕಒಳಗೋಡ ಶಕ್ತಿಯು ವೋಲ್ಟೇಜ್ನ ಸ್ಕ್ವೇರ್ ಅಥವಾ ಕರೆಂಟ್ ನ ಸ್ಕ್ವೇರ್ ನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ಇದು ಪವರ್ ಗೆ ಅನ್ವಯಿಸುವುದಿಲ್ಲ ಆದರೆ ವೋಲ್ಟೇಜ್ ಮತ್ತು ಕರೆಂಟ್ ಗೆ ಇದು ಅನ್ವಯಿಸುತ್ತದೆ ಆದ್ದರಿಂದ ಸೂಪರ್ಪೋಸಿಷನ್ ಪ್ರಮೇಯವನ್ನು ಬಳಸಿಕೊಂಡು ಚಿತ್ರದಲ್ಲಿ ತೋರಿಸಿರುವ ಸರ್ಕ್ಯೂಟ್ನಲ್ಲಿ v ಅನ್ನು ನಿರ್ಧರಿಸಬೇಕು ವೋಲ್ಟೇಜ್ v ನ್ನು ಕಂಡುಹಿಡಿಯಬೇಕು ಸಾಮಾನ್ಯವಾಗಿ v 2 ಏಕೆಂದರೆ ಕರೆಂಟ್ ಸೂಪರ್ಪೋಸಿಷನ್ ಪ್ರಮೇಯವನ್ನು ಬಳಸಿಕೊಂಡು ಹರಿಯುತ್ತಿದೆ ಏಕೆಂದರೆ ಒಂದು ಸ್ವತಂತ್ರ ವೋಲ್ಟೇಜ್ ಮೂಲವು 12 ವೋಲ್ಟ್ ಮತ್ತು ಒಂದು ಸ್ವತಂತ್ರ ಕರೆಂಟ್ ಮೂಲ 6 ಆಂಪಿಯರ್ ಆಗಿದೆ ಮೊದಲನೆಯದಾಗಿ ಸೂಪರ್ಪೋಸಿಷನ್ ಪ್ರಮೇಯವನ್ನು ಅನ್ವಯಿಸುವ ಮೂಲಕ ಒಮ್ಮೆ ಒಂದು ಮೂಲವನ್ನು ಮಾತ್ರ ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಈ ಸಂದರ್ಭದಲ್ಲಿ 6 ಆಂಪಿಯರ್ ವಿದ್ಯುತ್ ಮೂಲವನ್ನು ಆಫ್ ಮಾಡಬೇಕು ಇದು ಸರ್ಕ್ಯೂಟ್ ಆಗಿದ್ದು ಆ ಸಮಯದಲ್ಲಿ 6 ಆಂಪಿಯರ್ ಕರೆಂಟ್ i1 ಇದರ ಮೂಲಕ ಹರಿಯುತ್ತದೆ ಮತ್ತು ಈ ಸಮಯದಲ್ಲಿ 12 ವೋಲ್ಟ್ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅದು ವಿದ್ಯುತ್ ಮೂಲವಾಗಿದ್ದರೆ ಅದು ತೆರೆಯಬೇಕಾಗಿದೆ ಅದು ವೋಲ್ಟೇಜ್ ಮೂಲವಾಗಿದ್ದರೆ ಅದನ್ನು ಶಾರ್ಟ್ ಮಾಡಬೇಕು ಈ ಶಾಖೆಗೆ ತೆಗೆದುಕೊಂಡ ಕರೆಂಟ್ ಮೂಲ i3 ಆಗಿದೆ ಇದರರ್ಥ ಹಿಂದಿನ ಸರ್ಕ್ಯೂಟ್ನಲ್ಲಿನ ಕರೆಂಟ್ ನಲ್ಲಿ ವಾಸ್ತವವಾಗಿ i i1 i3 ಏಕೆಂದರೆ ವೋಲ್ಟೇಜ್ v v1 v2 ಸರ್ಕ್ಯೂಟ್ನಲ್ಲಿ ವಾಸ್ತವವಾಗಿ ಸೂಪರ್ಪೋಸಿಷನ್ ಪ್ರಮೇಯದ ಕಾರಣ ಈ 2 ವಿಭಿನ್ನ ಸರ್ಕ್ಯೂಟ್ ಗಳನ್ನಾಗಿಸಬೇಕು ನಂತರ ಈಗ 2 Ω ಪ್ರತಿರೋಧಕ್ಕಾಗಿ ವಿದ್ಯುತ್ ಮೂಲ ತೆರೆದಾಗ ಅದು i1 ಮತ್ತು ವೋಲ್ಟೇಜ್ ಮೂಲವನ್ನು ಷಾರ್ಟ್ ಮಾಡಿದೆ ಆದರೆ ಕರೆಂಟ್ i3 ಇದೆ ಆದ್ದರಿಂದ ಮೂಲತಃ i i1 i3 ಮತ್ತು v1 2 i1 ಮತ್ತು v2 2 i3 ಮತ್ತು v v1 v2 ಏಕೆಂದರೆ ಇಲ್ಲಿ ಒಮ್ಮೆ ಒಂದು ಮೂಲವನ್ನು ತೆಗೆದುಕೊಳ್ಳುತ್ತಿದ್ದೇವೆ ಈ ಸಂದರ್ಭದಲ್ಲಿ i1 ಕರೆಂಟ್ ಯಾವುದು ಎಂದು ಕಂಡುಹಿಡಿಯುವುದು ತುಂಬಾ ಸುಲಭ ಆದ್ದರಿಂದ KVL ಅನ್ನು ಇಲ್ಲಿ ಅನ್ವಯಿಸಿದರೆ i1 4 2 ಆಗಿರುತ್ತದೆ ಇದು ಸರಳ ಸರ್ಕ್ಯೂಟ್ಆಗಿದೆ ಆದ್ದರಿಂದ ಮೂಲತಃ 6 i1 12ಆದ್ದರಿಂದ i1 2 ampere ಅಂದರೆ v1 v1 2 i1 ಆದ್ದರಿಂದ i1 2 ampere ಆದ್ದರಿಂದ ಅಂದರೆ v1 2 2 4 volt ಇದು v1 ಆಗಿದೆ ಅದೇ ರೀತಿ ಈ ಸರ್ಕ್ಯೂಟ್ ಅನ್ನು ಪರಿಹರಿಸಿದರೆ ಅದು ಮೂಲತಃ ಆರಂಭದಲ್ಲಿ ನಾವು ಕರೆಂಟ್ ಡಿವಿಜನ್ ಮೆತಡ್ ವಿಧಾನವನ್ನು ತಿಳಿದಿದ್ದೇವೆ ಆದ್ದರಿಂದ ಇದು ಮೂಲತಃ ಒಂದು ಸಮಾನಾಂತರ ಸರ್ಕ್ಯೂಟ್ ಆಗಿದೆ ಈ 4 Ω ಮತ್ತು ಈ 2 Ω ಸಮಾನಾಂತರವಾಗಿರುತ್ತವೆ ಮತ್ತು 6 ಆಂಪಿಯರ್ ಕರೆಂಟ್ ಇಲ್ಲಿಗೆ ಪ್ರವೇಶಿಸುತ್ತಿದೆ ಈ 4 Ω ಮತ್ತು 2Ω ಸಮಾನಾಂತರವಾಗಿರುತ್ತವೆ ಆಗ i3 ಎನಾಗಿರುತ್ತದೆ ನೇರವಾಗಿ ಕರೆಂಟ್ ಡಿವಿಜನ್ ಮೆತಡ್ ನಲ್ಲಿ i3 4 42 6 4 ampere ಬರೆಯಬಹುದು ಮತ್ತು i3 4 ampere ಆಗಿದ್ದರೆ v2 2 i3 2 4 8 volt ಆದ್ದರಿಂದ ಇಲ್ಲಿ ನಮಗೆ v1 4 volt ಸಿಕ್ಕಿತು ಮತ್ತು v2 8 volt ಸಿಕ್ಕಿತು ಆದರೆ v ಏನು v v1 v2 4 812volt ಇದು ಸೂಪರ್ಪೋಸಿಷನ್ ಪ್ರಮೇಯದ ಪ್ರಕಾರ ಆದರೆ ಈ ಸರ್ಕ್ಯೂಟ್ ಅನ್ನು ಪರಿಹರಿಸುವ ಮೂಲಕ ಪರಿಶೀಲಿಸಬೇಕು ಒಟ್ಟಾರೆಯಾಗಿ ಈ ಸರ್ಕ್ಯೂಟ್ ಅನ್ನು ಪರಿಹರಿಸಿ ಮತ್ತು v 12 volt ಅಥವಾ ಇಲ್ಲವೇ ಎಂದು ಕಂಡುಹಿಡಿಯಿರಿ ಅದಕ್ಕಾಗಿ ಪರಿಹರಿಸಿ i1 i3 6 ampereಮತ್ತು v 12 volt ಆದ್ದರಿಂದ ಫಲಿತಾಂಶವನ್ನು ಪರಿಶೀಲಿಸುವಾಗ ಈ ವಿಷಯವನ್ನು ಸುಲಭವಾಗಿ ಕಂಡು ಹಿಡಿಯಬಹುದು ಸರ್ಕ್ಯೂಟ್ ಅನ್ನು ಪರಿಹರಿಸಿ ಮತ್ತು ಇಲ್ಲಿ i 6 ಆಂಪಿಯರ್ ಸಿಗುತ್ತದೆ ಎಂದು ನೋಡಬಹುದು ಏಕೆಂದರೆ ಇಲ್ಲಿ ಪರಿಹರಿಸುವಾಗ i3 4 ampere ಅನ್ನು ಪಡೆದುಕೊಂಡಿದ್ದೇವೆ ಆದ್ದರಿಂದ ಸೂಪರ್ಪೋಸಿಷನ್ ಪ್ರಮೇಯ ಅದು i1 i3 2 4 6 ampere ಮತ್ತು i 6 ಆಂಪಿಯರ್ ಆಗಿದ್ದರೆ ಪ್ರತಿರೋಧವು 2 Ω ಆಗಿತ್ತು ಆದ್ದರಿಂದ 2 6 12 volt ಆದ್ದರಿಂದ ಸರ್ಕ್ಯೂಟ್ ಅನ್ನು ಪರಿಹರಿಸಿದರೆ ಸಮಸ್ಯೆಯನ್ನು ಸೂಪರ್ಪೋಸಿಷನ್ ಪ್ರಮೇಯ ಮತ್ತು ಒಟ್ಟಾರೆಯಾಗಿ ಪರಿಹರಿಸಲಾಗುತ್ತದೆ ಈಗ ಮುಂದಿನದು ಸೂಪರ್ಪೋಸಿಷನ್ ಪ್ರಮೇಯವನ್ನು ಉಪಯೋಗಿಸಿ ಫಿಗರ್ 4 ರಲ್ಲಿನ ಸರ್ಕ್ಯೂಟ್ನಲ್ಲಿ ix ಅನ್ನು ನಿರ್ಧರಿಸಬೇಕು ಆದ್ದರಿಂದ ಇಲ್ಲಿ ಒಂದು ಅವಲಂಬಿತ ವೋಲ್ಟೇಜ್ ಮೂಲ 5 ix ಇದೆ ಮತ್ತು ಅವಲಂಬಿತ ವೋಲ್ಟೇಜ್ ಮೂಲವು ಸರ್ಕ್ಯೂಟ್ನಲ್ಲಿ ಹಾಗೇ ಇರಬಾರದು ಅದನ್ನು ತೆಗೆದುಹಾಕಲು ಸಾಧ್ಯವಿಲ್ಲ ಅದನ್ನು ಆಫ್ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಲಾಗಿದೆ ಆದರೆ ಒಂದು ಸ್ವತಂತ್ರ ಕರೆಂಟ್ ಮೂಲವು 4 ಆಂಪಿಯರ್ ಮತ್ತು ಒಂದು ಸ್ವತಂತ್ರ ವೋಲ್ಟೇಜ್ ಮೂಲವು 20 ವೋಲ್ಟ್ ಇದೆ ಉಳಿದವುಗಳೆಲ್ಲವೂ ಪ್ರತಿರೋಧ ಮೌಲ್ಯಗಳನ್ನು ನೀಡಲಾಗಿದೆ ಸೂಪರ್ಪೋಸಿಷನ್ ಪ್ರಮೇಯವನ್ನು ಬಳಸಿಕೊಂಡು ix ನ್ನು ನಾವು ಇಲ್ಲಿ ಕಂಡುಹಿಡಿಯಬೇಕು ಆದ್ದರಿಂದ ಆ ಸಂದರ್ಭದಲ್ಲಿ ಒಂದು ಮೂಲವನ್ನು ಪರಿಗಣಿಸುತ್ತೇವೆ ಒಮ್ಮೆ ಈ ವೋಲ್ಟೇಜ್ ಮೂಲವನ್ನು ಪರಿಗಣಿಸುತ್ತೇವೆ ಅಥವಾ ಕರೆಂಟ್ ಮೂಲವನ್ನು ಪರಿಗಣಿಸುತ್ತೇವೆ ವೋಲ್ಟೇಜ್ ಮೂಲವನ್ನು ಪರಿಗಣಿಸಿದಾಗ ಇದು ತೆರೆದಿರುತ್ತದೆ ವಿದ್ಯುತ್ ಮೂಲವನ್ನು ಪರಿಗಣಿದರೆ ಆಗ ಅದನ್ನು ಷಾರ್ಟ್ ಮಾಡಿರಬೇಕು ಆದ್ದರಿಂದ ಈ ಸಂದರ್ಭದಲ್ಲಿ ಸರ್ಕ್ಯೂಟ್ ಎಂದರೆ ಅವಲಂಬಿತ ವೋಲ್ಟ್ ಅನ್ನು ಹಾಗೇ ಬಿಡಬೇಕು ಅಂದರೆ ix ix ' ix " ಆಗಿರಬೇಕು ಫಿಗರ್ 4 7 ರಲ್ಲಿ ತೋರಿಸಿರುವಂತೆ ix ' 5x4 ಈಗ ನಾವು ಅನ್ವಯಿಸುತ್ತಿರುವ ಸೂಪರ್ಪೋಸಿಷನ್ ಆದ್ದರಿಂದ ಈ ವೋಲ್ಟೇಜ್ ಮೂಲವನ್ನು ಇಲ್ಲಿ ಷಾರ್ಟ್ ಮಾಡಲಾಗಿದೆ ನಾವು ಕರೆಂಟನ್ನು ಮಾತ್ರ ಷಾರ್ಟ್ ಮಾಡಿದ್ದೇವೆ 4 ಆಂಪಿಯರ್ ಕರೆಂಟ್ ಮೂಲವು ಆ ಸಮಯದಲ್ಲಿ ಮಾತ್ರ ಇರುವಾಗ ಇದು ix ix ' ix " ಮತ್ತು ಅದೇ ರೀತಿ ಎಲ್ಲಾ ಮೆಶ್ ನ ಪ್ರಕಾರ i1 i2 i3 ತೋರಿಸಲಾಗಿದೆ ಮತ್ತು ಇಲ್ಲಿ ಸಹ ಅವಲಂಬಿತ ಮೂಲ ಇದೆ ಮತ್ತು ಅದು 5 ix' ಆಗಿರುತ್ತದೆ ವೋಲ್ಟೇಜ್ ಮೂಲ ಇದ್ದಾಗ ವಿದ್ಯುತ್ ಮೂಲ ಇಲ್ಲ ನೋಡಿ ವಿದ್ಯುತ್ ಮೂಲ ಇಲ್ಲ ಅದು ಆ ಸಮಯದಲ್ಲಿ ತೆರೆದಿರುತ್ತದೆ ಅದು ix " ಮತ್ತು ಇಲ್ಲಿ ಸಹ ಅದು 5 ix " ಆದ್ದರಿಂದ ಇದರರ್ಥ ಈ ಸರ್ಕ್ಯೂಟ್ ಮತ್ತು ಆ ಸರ್ಕ್ಯೂಟ್ ನಲ್ಲಿ ix 'ಮತ್ತು ix"ಗಾಗಿ ಪರಿಹರಿಸಬೇಕು ನಂತರ ಅದನ್ನು ಸೇರಿಸಿ ಮತ್ತು ಒಟ್ಟಾರೆಯಾಗಿ ಸರ್ಕ್ಯೂಟ್ನಂತೆ ಸೇರಿಸಿದರೆ ಅದೇ ಉತ್ತರ ಸಿಗುತ್ತದೆ ಇದರರ್ಥ ಮೊದಲು ಈ ಸರ್ಕ್ಯೂಟ್ ಅನ್ನು ಪರಿಹರಿಸಬೇಕು ಈ ಸರ್ಕ್ಯೂಟ್ ಅನ್ನು ಪರಿಹರಿಸಬೇಕು ಈ ಎಲ್ಲದರಲ್ಲೂ ನೋಡ್ ಇದೆ ಎಂದು ಬರೆಯಲಾಗಿದೆ ಆದ್ದರಿಂದ 4 ampere ಕರೆಂಟ್ ಈ ರೀತಿಯಾಗಿ ಹೋಗುತ್ತದೆ ಆದ್ದರಿಂದ ಇದು 4 ಆಂಪಿಯರ್ ಆಗಿರುತ್ತದೆ ಮತ್ತು i3 ಕರೆಂಟ್ ಪ್ರದಕ್ಷಿಣಾಕಾರವಾಗಿ ತೆಗೆದುಕೊಂಡಿರುವುದರಿಂದ i3 ಸಹ ನೋಡ್ ಅನ್ನು ಪ್ರವೇಶಿಸುತ್ತದೆ ಮತ್ತು ix ನೋಡ್ ಅನ್ನು ಪ್ರವೇಶಿಸುತ್ತದೆ ಆದ್ದರಿಂದ ನೋಡ್ A ನಲ್ಲಿ KCL ಅನ್ನು ಅನ್ವಯಿಸಿದರೆ i3 ix ' 4 ಆಗಿತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಈ ಸರ್ಕ್ಯೂಟ್ ಅನ್ನು ಪರಿಹರಿಸಲು ಈ KCL ಅಗತ್ಯವಿದೆ ಇದೇ ರೀತಿ i1 4 ampere ಆಗಿದೆ ಆದ್ದರಿಂದ ಉಳಿದವುಗಳಿಗೆ ಸುಲಭವಾಗಿ KVL ಮತ್ತು KCL ನ್ನು ಅನ್ವಯಿಸಬಹುದು ಮತ್ತು ಅದಕ್ಕೆ ಅನುಗುಣವಾಗಿ ಸರ್ಕ್ಯೂಟ್ ಅನ್ನು ಪರಿಹರಿಸಬಹುದು ಆದ್ದರಿಂದ ಇದು ಸರ್ಕ್ಯೂಟ್ 4 7 a ಮತ್ತು ಇದು ಸರ್ಕ್ಯೂಟ್ 7 b ಮೆಶ್ 3 ಕ್ಕೆ KVL ಅನ್ನು ಅನ್ವಯಿಸಿದಾಗ ಸಮೀಕರಣ 3 ನ್ನು ಪಡೆಯುತ್ತೇವೆ 4 ix ' 5 ಅಂತೆಯೇ 3 ಮತ್ತು 4 ಸಮೀಕರಣದಲ್ಲಿ 2 ಮತ್ತು 5 ಅನ್ವಯಿಸಿದಾಗ ಕೆಳಗಿನ ಏಕಕಾಲಿಕ ಸಮೀಕರಣಗಳು ಸಿಗುತ್ತದೆ 3 i2 2 ix ' 8 i2 5 ix ' 20 ಇದನ್ನು ಪರಿಹರಿಸಿದಾಗ ix ' 5217 ampere ಸಿಗುತ್ತದೆ ಈಗ ix " ಅನ್ನು ಪಡೆಯಲು ನಾವು ಮತ್ತೆ 4 ಆಂಪಿಯರ್ ಕರೆಂಟ್ ನ್ನು ಆಫ್ ಮಾಡಿದಾಗ ಆ ಸರ್ಕ್ಯೂಟ್ ಫಿಗರ್ 7 b ಯಲ್ಲಿ ತೋರಿಸಿರುವಂತೆ ಆಗುತ್ತದೆ ಆದ್ದರಿಂದ ಇಲ್ಲಿ ಮೆಶ್ 4 ಮತ್ತು ಮೆಶ್ 5 ಗಾಗಿ ಕೆವಿಎಲ್ KV Lಅನ್ನು ಅನ್ವಯಿಸಿ ಮತ್ತು ಅದನ್ನು ಪರಿಹರಿಸಿ ದರೆ ಈ ಎಲ್ಲಾ ಸಮೀಕರಣಗಳನ್ನು ಈಗ ಬರೆಯಬಹುದು ಮೆಶ್ 4 ರಲ್ಲಿ 6 i4 i5 5 ix " 0 ಮೆಶ್ 5 ರಲ್ಲಿ i5 ix " ಆದ್ದರಿಂದ ಈ ಸಮೀಕರಣವನ್ನು 9 ಮತ್ತು 10 ರ ಬದಲಿಸಿದಾಗ 6 i4 4 ix " 0 ಮತ್ತು ಇದು 20 ಈ ಸಮೀಕರಣವನ್ನು ಪಡೆಯುತ್ತೇವೆ ಇದನ್ನು ಪರಿಹರಿಸಿದರೆ ix " 16 17 ampereಸಿಗುತ್ತದೆ ಆದ್ದರಿಂದ ix ix ' ix " 8 17 ampere ಇದನ್ನು ಪರಿಹರಿಸಿದರೆ ಈ ಸರ್ಕ್ಯೂಟ್ನಲ್ಲಿ ಇದನ್ನು ಪರಿಹರಿಸಿದರೆ ಒಂದೇ ಉತ್ತರವನ್ನು ಪಡೆಯುತ್ತೇವೆ 18 17 ampere ಇಲ್ಲಿ ಕೇವಲ ಒಂದು ಸರಳ ಉದಾಹರಣೆಯನ್ನು ನೋಡಿ ಚಿತ್ರದಲ್ಲಿ ತೋರಿಸಿರುವ ಸರ್ಕ್ಯೂಟ್ನ ಸೂಪರ್ಪೋಸಿಷನ್ ಪ್ರಮೇಯವನ್ನು ಬಳಸಿ ನಿರ್ಧರಿಸಿ 3 ಮೂಲಗಳಿವೆ 2 ಸ್ವತಂತ್ರ ವೋಲ್ಟೇಜ್ ಮೂಲಗಳು ಒಂದು ಸ್ವತಂತ್ರ ಕರೆಂಟ್ ಮೂಲಗಳು ಇವೆ ಒಂದು ಸ್ವತಂತ್ರ ಕರೆಂಟ್ ಮೂಲ ಆದ್ದರಿಂದ ಒಂದು ಸಮಯದಲ್ಲಿ ಒಂದನ್ನು ತೆಗೆದುಕೊಳ್ಳಿ ಮೊದಲ 2 ವೋಲ್ಟೇಜ್ ಮೂಲಗಳನ್ನು ಷಾರ್ಟ್ ಮಾಡಲಾಗಿದೆ ಕರೆಂಟ್ ಮೂಲ ಮಾತ್ರ ಇದೆ ಆದ್ದರಿಂದ ಇದು 6 Ω ಮತ್ತು 8 Ω ಎರಡೂ ಸರಣಿಯಲ್ಲಿವೆ ಆದ್ದರಿಂದ 68 14 ಆಗಿದೆ ಆದರೆ ಕರೆಂಟ್ i1 ಅನ್ನು ಕಂಡುಹಿಡಿಯಬೇಕು ಆದ್ದರಿಂದ i1 i2 i3 ಅದೇ ರೀತಿ ಈ 16 ವೋಲ್ಟ್ ಮೂಲವನ್ನು ತೆಗೆದುಕೊಂಡಾಗ ಆದರೆ ಕರೆಂಟ್ ಮೂಲವು ತೆರೆದಿರುತ್ತದೆ ಮತ್ತು ಇನ್ನೊಂದು ವೋಲ್ಟೇಜ್ ಮೂಲವನ್ನು ಷಾರ್ಟ್ ಮಾಡಲಾಗಿದೆ ಅದೇ ರೀತಿ ಮೂರನೆ 12 ವೋಲ್ಟ್ ಕರೆಂಟ್ ಮೂಲವು ತೆರೆದಿರುತ್ತದೆ ಮತ್ತು ಇನ್ನೊಂದು ವೋಲ್ಟ್ ಷಾರ್ಟ್ ಮಾಡಲಾಗಿರುತ್ತದೆ ಆದ್ದರಿಂದ ಒಮ್ಮೆ ಒಂದು ಮೂಲವನ್ನು ಆಫ್ ಮಾಡಲಾಗುತ್ತದೆ ಇಲ್ಲಿ i1 ಕಂಡುಹಿಡಿಯಲು ಪ್ರಯತ್ನಿಸಿದರೆ ಇದು 8 Ω ಮತ್ತು 6 Ω ಮೂಲತಃ ಅವು ಸರಣಿಯಲ್ಲಿವೆ ಇದರ ಅರ್ಥವೇನೆಂದರೆ 14 Ω ಮತ್ತು ಇದು 2 Ω ಮತ್ತು 6 amps ಕರೆಂಟ್ ಮೂಲ ಸಮಾನಾಂತರವಾಗಿರುತ್ತವೆ ಆದ್ದರಿಂದ i1 2 2 14 4 ampere0 5 ampere ಆಗಿರುತ್ತದೆ 6 2 ಮತ್ತು 8 ಸಿರೀಸ್ ನಲ್ಲಿದೆ ಅದನ್ನು ಸೇರಿಸಿದರೆ 16 Ω ಮತ್ತು ವೋಲ್ಟೇಜ್ 16v ಆಗಿದೆ ಆದ್ದರಿಂದ i2 1616 1 ಆಂಪಿಯರ್ ಆಗಿರುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ i3 ಇಲ್ಲಿ 6 ಮತ್ತು 16 Ω ಸರಣಿಯಲ್ಲಿದೆ ಆದ್ದರಿಂದ KVL ಅನ್ನು ಅನ್ವಯಿಸಿದರೆ ಅದು 16 i3 12 0 ಆದ್ದರಿಂದ i3 0 75 ampere ಈ ಸಂದರ್ಭದಲ್ಲಿ i1 i2 i3 ಕಂಡುಹಿಡಿಯಲಾಗಿದೆ ಸೂಪರ್ಪೋಸಿಷನ್ ನ್ನು ಅನ್ವಯಿಸಿದರೆ i1 i2 i3 0 5 1 0 75 0 75 ampere ಮೌಲ್ಯವನ್ನು ಪಡೆಯುತ್ತಿದ್ದೇವೆ